ಇಂಜಿನಿಯರಿಂಗ್ ಗಣಿತ I ಕುರಿತು ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 14 ಮತ್ತೆ ನಾವು ಇಲ್ಲಿ ಎರಡು ಅಥವಾ ಹಲವಾರು ವೇರಿಯೇಬಲ್ಗಳ ಉತ್ಪನ್ನಗಳ ಡಿಫರೆನ್ಷಿಯಾಬಿಲಿಟಿಯ ಬಗ್ಗೆ ಮುಂದುವರಿಸುತ್ತೇವೆ ಮತ್ತು ಇಂದು ಅನೇಕ ಪರಿಹರಿಸಲಾದ ಸಮಸ್ಯೆಗಳನ್ನು ನೋಡುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಗಮನಿಸಿದ ಪ್ರಕಾರ ಈ delta z ಅನ್ನು delta x be delta y ಮತ್ತು epsilon delta x plus epsilon delta 2 y ಪರಿಭಾಷೆಯಲ್ಲಿ ವ್ಯಕ್ತಪಡಿಸುವ ಬದಲು ಡಿಫರೆನ್ಷಿಯಾಬಿಲಿಟಿ ಯ ಸಮಾನವಾದ ವ್ಯಾಖ್ಯಾನವನ್ನು ನೋಡಿದ್ದೇವೆ ನಾವು ಈ ಮಿತಿಯನ್ನು ಕಂಡುಹಿಡಿಯಬಹುದು ಈ ಮಿತಿಯು 0 ಗೆ ಸಮನಾಗಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಮತ್ತು ಈ ಮಿತಿಯ ವ್ಯಾಖ್ಯಾನವು ವಿವಿಧ ಉತ್ಪನ್ನಗಳ ಡಿಫರೆನ್ಷಿಯಾಬಿಲಿಟಿ ಯನ್ನು ಸಾಬೀತುಪಡಿಸಲು ಸಾಕಷ್ಟು ಉಪಯುಕ್ತವಾಗಿದೆ ಎಂದು ನಾವು ಗಮನಿಸಿದ್ದೇವೆ ಅಗತ್ಯ ಷರತ್ತುಗಳು ಸಹ ಮುಖ್ಯವೆಂದು ನಾವು ಗಮನಿಸಿದ್ದೇವೆ ಏಕೆಂದರೆ ನಾವು ಈ ಅಗತ್ಯ ಷರತ್ತುಗಳನ್ನು ಮೊದಲು ಪರಿಶೀಲಿಸಿದರೆ ಮತ್ತು ಉದಾಹರಣೆಗೆ ಉತ್ಪನ್ನವು ನಿರಂತರವಾಗಿಲ್ಲ ಅಥವಾ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಗಮನಿಸುತ್ತೇವೆ ಅಥವಾ ಒಂದು ಆಂಶಿಕ ನಿಷ್ಪನ್ನವು ಅಸ್ತಿತ್ವದಲ್ಲಿಲ್ಲ ಆ ಸಂದರ್ಭದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ನಾವು ತಕ್ಷಣವೇ ತೀರ್ಮಾನಿಸಬಹುದು ಏಕೆಂದರೆ ಇವುಗಳು ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಷರತ್ತುಗಳಾಗಿವೆ ಮತ್ತು ನಾವು ಪರ್ಯಾಪ್ತ ಷರತ್ತುಗಳ ಪ್ರಾಮುಖ್ಯತೆಯನ್ನು ಸಹ ಗಮನಿಸಿದ್ದೇವೆ ಏಕೆಂದರೆ ನಾವು ಒಂದು ಆಂಶಿಕ ನಿಷ್ಪನ್ನದ ನಿರಂತರತೆಯನ್ನು ತೋರಿಸಿದರೆ ಮತ್ತು ಮೇಲೆ ನೀಡಲಾದ ವ್ಯಾಖ್ಯಾನಗಳನ್ನು ಬಳಸಿಕೊಂಡು ಡಿಫರೆನ್ಷಿಯಾಬಿಲಿಟಿ ಯನ್ನು ಸಾಬೀತುಪಡಿಸದೆಯೇ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ತೀರ್ಮಾನಿಸಬಹುದು ಸಮಸ್ಯೆಯನ್ನು ಇಲ್ಲಿ ಚರ್ಚಿಸೋಣ f xy ಉತ್ಪನ್ನದ ಮೂಲದಲ್ಲಿನ ಡಿಫರೆನ್ಷಿಯಾಬಿಲಿಟಿ ಯು xy cube over x square plus y square ಗೆ ಸಮಾನವಾಗಿರುತ್ತದೆ ಮತ್ತು xy 0 ಗೆ ಸಮಾನವಾಗಿದ್ದಾಗ ಇದು 0 ಆಗಿರುತ್ತದೆ ಮೂಲದಲ್ಲಿ ಇದು 0 ಆಗಿದೆ ಮೊದಲು ನಾವು ಅಗತ್ಯ ಷರತ್ತುಗಳನ್ನು ಪರಿಶೀಲಿಸುತ್ತೇವೆ ಮತ್ತು ನಾವು ಮೂಲಭೂತವಾಗಿ ಎಲ್ಲಾ ಸಮಸ್ಯೆಗಳಲ್ಲಿ ಮಾಡಬೇಕು ಏಕೆಂದರೆ ಡಿಫರೆನ್ಷಿಯಾಬಿಲಿಟಿ ಗೆ ಹೋಗುವ ಮೊದಲು ಉತ್ಪನ್ನವು ಪೂರೈಸಬೇಕಾದ ಅಗತ್ಯ ಷರತ್ತುಗಳು ಇವು ಇಲ್ಲಿ ನಾವು ಉತ್ಪನ್ನಗಳ ನಿರಂತರತೆಯನ್ನು ಪರಿಶೀಲಿಸುತ್ತೇವೆ ಆದ್ದರಿಂದ x y 0 ಗೆ ಹೋದಾಗ f x y ಮತ್ತು ಈ ಸಂದರ್ಭದಲ್ಲಿ ಹೆಚ್ಚು ಮಾಡದೆಯೇ ನಾವು ಮತ್ತೆ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸಬಹುದು ನಂತರ r square ಪದವು ಛೇದದಲ್ಲಿ ಬರಲಿದೆ ಮತ್ತು ಇಲ್ಲಿ ಅ೦ಶದಲ್ಲಿ 4 ಪದಗಳಿರುತ್ತವೆ ಮತ್ತು ಆದ್ದರಿಂದ ನಾವು r square ಅನ್ನು ಇನ್ನೂ ಸಂಖ್ಯಾಕಾರಕದಲ್ಲಿ ಪಡೆಯುತ್ತೇವೆ ಮತ್ತು ಈ cos ಮತ್ತು sin ನೊಂದಿಗೆ ಒಟ್ಟಿಗೆ ಅದು ಈ ಮಿತಿಯನ್ನು 0 ಮಾಡುತ್ತದೆ xy 0 ಗೆ ಹೋದಂತೆ f x y ಉತ್ಪನ್ನದ ಮಿತಿಯನ್ನು ನಾವು 0 ಎಂದು ಹೊಂದಿದ್ದೇವೆ ಮತ್ತು 0 0 ನಲ್ಲಿ ಆಂಶಿಕ ನಿಷ್ಪನ್ನ f x ನಾವು ಸುಲಭವಾಗಿ ತೋರಿಸಬಹುದು ಏನೆಂದರೆ ಮಿತಿ delta x 0 ಗೆ ಹೋಗುತ್ತದೆ ಮತ್ತು f 0 plus delta x into y ಇಲ್ಲಿ ಬದಲಾಗುವುದಿಲ್ಲ ಆದ್ದರಿಂದ f 0 0 ಮತ್ತು ಈ delta x ನಿಂದ ಭಾಗಿಸಲಾಗಿದೆ ಏಕೆಂದರೆ ಈ 0 ಇಲ್ಲಿದೆ ಮತ್ತು ಅಲ್ಲಿ ಉತ್ಪನ್ನವನ್ನು ಹೊಂದಿದ್ದೇವೆ ಆದ್ದರಿಂದ ಇದು 0 ಆಗಿರುತ್ತದೆ ಮತ್ತು ಇಲ್ಲಿ ಇದು 0 ಆಗಿರುತ್ತದೆ 0 ಮೈನಸ್ 0 ನಾವು ಈ ಆಂಶಿಕ ನಿಷ್ಪನ್ನವನ್ನು 0 ಎಂದು ಪಡೆಯುತ್ತೇವೆ ಆದ್ದರಿಂದ ಇದು 0 ಮತ್ತು ಅದೇ ರೀತಿ f y ಕೂಡ 0 ಆಗಿರುತ್ತದೆ ನಾವು ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವನ್ನು ಹೊಂದಿದ್ದೇವೆ ಮತ್ತು ನಾವು 0 0 ಪಾಯಿಂಟ್ನಲ್ಲಿ ಉತ್ಪನ್ನದ ನಿರಂತರತೆಯನ್ನು ಹೊಂದಿದ್ದೇವೆ ಈಗ ಪರ್ಯಾಪ್ತ ಷರತ್ತುಗಳು ನಾವು ಈ ಆಂಶಿಕ ನಿಷ್ಪನ್ನಗಳ ನಿರಂತರತೆಯನ್ನು 0 0 ನಲ್ಲಿ ಪರಿಶೀಲಿಸಬೇಕಾಗಿದೆ ನಾವು ಈ 0 0 ಪಾಯಿಂಟ್ನ ನೆರೆಹೊರೆಯಲ್ಲಿರುವ ಎಲ್ಲಾ ಬಿಂದುಗಳಲ್ಲಿ x ನ ಆಂಶಿಕ ನಿಷ್ಪನ್ನವಾದ f x ಅನ್ನು ಪಡೆಯಬೇಕು ಆದ್ದರಿಂದ x y ನಲ್ಲಿ 0 0 ಗೆ ಸಮನವಾಗಿಲ್ಲದ ಆಂಶಿಕ ನಿಷ್ಪನ್ನವನ್ನು ಪಡೆಯಲು ನಾವು ಈ ಉತ್ಪನ್ನವನ್ನು x ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬೇಕು y ಅನ್ನು ಸ್ಥಿರಾಂಕವಾಗಿ ಪರಿಗಣಿಸಿ ಈ ಆಂಶಿಕ ನಿಷ್ಪನ್ನಗಳ ಕಾರಣದಿಂದ ನಾವು ಈ y ಅನ್ನು ಸ್ಥಿರಾಂಕವಾಗಿ ಇರಿಸಿ ಇದನ್ನು x ಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸುತ್ತೇವೆ ಇದು ಇಲ್ಲಿ square ಪೂರ್ಣ square ಗೆ ಸಮನಾಗಿರುತ್ತದೆ ಮತ್ತು ಇದು x square plus y square ಆಗಿರುತ್ತದೆ x ಗೆ ಸಂಬಂಧಿಸಿದಂತೆ ಇದರ ನಿಷ್ಪನ್ನವು y cube ನಂತರ ಈ x y cube ಆಗಿರುತ್ತದೆ ಮತ್ತು x ಗೆ ಸಂಬಂಧಿಸಿದಂತೆ ಇಲ್ಲಿ ಆಂಶಿಕ ನಿಷ್ಪನ್ನವು 2 x ಆಗಿರುತ್ತದೆ ಇಲ್ಲಿ x square y cube ಇಲ್ಲಿ ಕೂಡ ನಾವು 2 ಪಟ್ಟು x square y cube ಅನ್ನು ಹೊಂದಿದ್ದೇವೆ ನಾವು ಮೈನಸ್ ಈ x square y cube ಅನ್ನು ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿ 5 ಗೆ y ಇದು ಇಲ್ಲಿ y ಪವರ್ 5 ಮತ್ತು x square plus y square whole square ಇಲ್ಲಿದೆ 0 0 ಗೆ ಸಮನಾಗದ ಈ ಶೂನ್ಯವಲ್ಲದ ಬಿಂದು xy ನಲ್ಲಿ ನಾವು ಆ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಈ ಉತ್ಪನ್ನದ ನಿಷ್ಪನ್ನವನ್ನು ನೇರವಾಗಿ ತೆಗೆದುಕೊಳ್ಳಬಹುದು ಮತ್ತು ಇತರ ವೇರಿಯಬಲ್ ಅನ್ನು ಸ್ಥಿರಾಂಕವಾಗಿ ಇರಿಸಿ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ಅಥವಾ y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ಪಡೆಯಬಹುದು

ಮತ್ತು ಇದನ್ನು 0 0 ದಲ್ಲಿ ಪಡೆಯಲು ನಾವು ಡಿಫರೆನ್ಷಿಯಾಬಿಲಿಟಿ ಯ ಈ ಮೂಲಭೂತ ವ್ಯಾಖ್ಯಾನವನ್ನು ಬಳಸಬೇಕು ಇದನ್ನು ನಾವು ಇಲ್ಲಿ ಪಡೆದುಕೊಂಡಿದ್ದೇವೆ 0 0 ನಲ್ಲಿ ಈ f x 0 ಆಗಿತ್ತು ನಾವು ಈಗ f x ಅನ್ನು ನೆರೆಹೊರೆಯ x y ಪಾಯಿಂಟ್ನಲ್ಲಿ ಮತ್ತು 0 0 ನಲ್ಲಿ ಮೌಲ್ಯಮಾಪನ ಮಾಡಿದ್ದೇವೆ ಈಗ ನಿರಂತರತೆಗಾಗಿ ನಾವು ಮಿತಿಯನ್ನು x y ಈ ಉತ್ಪನ್ನದ 0 0 ಗೆ ಹೋಗುವಾಗ ಅದು 0 ಕ್ಕೆ ಸಮಾನವಾಗಿರುತ್ತದೆ ಅಥವಾ ಇಲ್ಲವೇ ಎಂದು ತೆಗೆದುಕೊಳ್ಳಬೇಕು ಇದು 0 ಗೆ ಸಮನಾಗಿದ್ದರೆ ಪರ್ಯಾಪ್ತ ಷರತ್ತಿನ ಕಾರಣದಿಂದ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಹೇಳಬಹುದು ಇಲ್ಲದಿದ್ದರೆ ನಾವು ಡಿಫರೆನ್ಷಿಯಾಬಿಲಿಟಿ ಯನ್ನು ಪರೀಕ್ಷಿಸಲು ಮುಂದೆ ಹೋಗಬೇಕಾಗುತ್ತದೆ ಇಲ್ಲಿ ನಾವು 0 0 f x x y ಗೆ ಹೋಗುವ x y ಎಂಬ ಮಿತಿಯನ್ನು ತೆಗೆದುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಈಗ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸಿದರೆ ನಾವು ಇಲ್ಲಿ ಬದಲಿಯಾಗಿರುವಂತೆ ಗಮನಿಸುತ್ತೇವೆ ನಾವು ಇಲ್ಲಿ r ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಆದ್ದರಿಂದ r 4 ಆದರೆ ಅಲ್ಲಿ ನಾವು r power 5 ಅನ್ನು ಹೊಂದಿದ್ದೇವೆ ನಾವು 1 r ಅನ್ನು ಅಂಶದಲ್ಲಿ ಪಡೆಯುತ್ತೇವೆ ಮತ್ತು r 0 ಗೆ ಹೋಗುವುದರಿಂದ xy 0 0 ಗೆ ಹೋಗುವುದರಿಂದ ಈ ಮೌಲ್ಯವು 0 ಆಗಿರುತ್ತದೆ f x ನಿರಂತರವಾಗಿರುತ್ತದೆ ಏಕೆಂದರೆ ಇದು 0 ಗೆ ಸಮಾನವಾಗಿರುತ್ತದೆ ಮತ್ತು ಇದು 0 0 ಪಾಯಿಂಟ್ನಲ್ಲಿರುವ fx ನ ಮೌಲ್ಯವಾಗಿದೆ ನಾವು ಆಂಶಿಕ ನಿಷ್ಪನ್ನದ ನಿರಂತರತೆಯನ್ನು ಹೊಂದಿದ್ದೇವೆ ಮತ್ತು ಈ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಸಾಬೀತುಪಡಿಸಲು ನಾವು ಈಗ ಇದನ್ನು ಬಳಸಬಹುದು ಏಕೆಂದರೆ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿವೆ ಉತ್ಪನ್ನವು ನಿರಂತರವಾಗಿರುತ್ತದೆ ನಾವು ಅಗತ್ಯ ಷರತ್ತುಗಳನ್ನು ಹೊಂದಿದ್ದೇವೆ ಪರ್ಯಾಪ್ತ ಷರತ್ತುಗಳಿಗಾಗಿ ಆಂಶಿಕ ನಿಷ್ಪನ್ನಗಳಲ್ಲಿ ಒಂದನ್ನು ನಾವು ನಿರಂತರವಾಗಿ ತೋರಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ನಾವು ಈ f x ನಿರಂತರವಾಗಿದೆ ಎಂದು ತೋರಿಸಿದ್ದೇವೆ ಮತ್ತು ಉತ್ಪನ್ನ f 0 0 ಪಾಯಿಂಟ್ನಲ್ಲಿ ಡಿಫರೆನ್ಸಿಬಲ್ ಆಗಿದೆ ಎಂದು ಸಾಬೀತುಪಡಿಸಲು ಸಾಕಾಗಿದೆ ಮುಂದಿನ ಸಮಸ್ಯೆ ಇಲ್ಲಿ x 0 ಗೆ ಸಮಾನವಾಗಿರದಿದ್ದಾಗ ನಾವು y cube sin 1 over y square ರ ಈ ಉತ್ಪನ್ನದ ಮೂಲದಲ್ಲಿ ಮತ್ತೊಮ್ಮೆ ಡಿಫರೆನ್ಷಿಯಾಬಿಲಿಟಿ ಯನ್ನು ಚರ್ಚಿಸುತ್ತೇವೆ ಮತ್ತು x 0 ಗೆ ಸಮಾನವಾಗಿದ್ದಾಗ ಇದು 0 ಆಗಿದೆ ನಾವು f ನ ನಿರಂತರತೆಯನ್ನು ಮತ್ತು ಮತ್ತೆ ನೋಡಲು ಸುಲಭವಾದ ಆಂಶಿಕ ನಿಷ್ಪನ್ನದ ಅಸ್ತಿತ್ವವನ್ನು ಪರೀಕ್ಷಿಸುತ್ತೇವೆ ನಿರಂತರತೆಗಾಗಿ x y ಉತ್ಪನ್ನದ ಮಿತಿಯನ್ನು x y 0 0 ಗೆ ಹೋಗುವುದೆಂದು ತೆಗೆದುಕೊಳ್ಳಬೇಕು ಇದು ಇಲ್ಲಿ ಕ್ಷುಲ್ಲಕವಾಗಿದೆ ಏಕೆಂದರೆ ಇದು ಒಂದು ಸೀಮಿತ ಉತ್ಪನ್ನ ಮತ್ತು ನಂತರ x y 0 ಗೆ ಹೋಗುತ್ತದೆ ಈ y 0 ಗೆ ಹೋಗುತ್ತದೆ ಮತ್ತು ಇದು 0 ಆಗಿರುತ್ತದೆ ಮತ್ತು ಇದು 0 0 ಪಾಯಿಂಟ್ನಲ್ಲಿಯೂ ಸಹ ಉತ್ಪನ್ನದ ಮೌಲ್ಯವಾಗಿದೆ ನಾವು ಈ ಉತ್ಪನ್ನದ ನಿರಂತರತೆಯನ್ನು ಮತ್ತು ಆಂಶಿಕ ನಿಷ್ಪನ್ನದ ಅಸ್ತಿತ್ವವನ್ನು ಹೊಂದಿದ್ದೇವೆ ಅದಕ್ಕಾಗಿ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ಪರಿಗಣಿಸಬೇಕಾಗಿದೆ ನಾವು ಈ ಮಿತಿ 0 plus delta x ಎಂದು ತೋರಿಸಬೇಕಾಗಿದೆ ಆದ್ದರಿಂದ 0 ಮತ್ತು ಮೈನಸ್ ಈ f 0 0 ಅನ್ನು delta x ನಿಂದ ಭಾಗಿಸಲಾಗಿದೆ ಇಲ್ಲಿ y 0 ಆಗಿದೆ ಇಲ್ಲಿ 0 ಮತ್ತು ಇದು ಇಲ್ಲಿ ಮತ್ತೆ 0 ಆಗಿದೆ ನಾವು 0 ಮೈನಸ್ 0 ಅನ್ನು ಹೊಂದಿದ್ದೇವೆ ಇದು ಕೂಡ 0 ಆಗಿದೆ ನಾವು x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನದ ಅಸ್ತಿತ್ವವನ್ನು ಹೊಂದಿದ್ದೇವೆ ಅಂತೆಯೇ ನಾವು y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನದ ಅಸ್ತಿತ್ವವನ್ನು ತೋರಿಸಬಹುದು ಅದಕ್ಕಾಗಿ ನಾವು delta y ಅನ್ನು 0 ಗೆ ಹೋಗುತ್ತದೆ ಎಂದು ಮತ್ತು f 0 delta y minus ಈ f 0 comma 0 ಮತ್ತು ನಂತರ ಇಲ್ಲಿ delta y ಎಂದು ಪರಿಗಣಿಸಬೇಕು x 0 ಆಗಿರುವುದರಿಂದ ಈ ಉತ್ಪನ್ನದ ಮೌಲ್ಯವು ಮತ್ತೆ 0 ಆಗಿರುತ್ತದೆ ಮತ್ತು ಇಲ್ಲಿಯೂ ಈ ಉತ್ಪನ್ನದ ಮೌಲ್ಯವು 0 ಆಗಿರುತ್ತದೆ ನಾವು ಮತ್ತೆ 0 ಅನ್ನು ಹೊಂದಿದ್ದೇವೆ ಆದ್ದರಿಂದ ಉತ್ಪನ್ನದ ನಿರಂತರತೆ ಮತ್ತು ಆಂಶಿಕ ನಿಷ್ಪನ್ನದ ಅಸ್ತಿತ್ವ ಇದು ಸುಲಭ ಎಂದು ನಾವು ನೋಡಿದ್ದೇವೆ ನಾವು ನೋಡಿದ ಭಾಗಶಃ ಉತ್ಪನ್ನದ ಅಸ್ತಿತ್ವ ಒಂದು ಸುಲಭ ಮುಂದೆ ನಾವು ಈ f x ನ ನಿರಂತರತೆಯನ್ನು ತೋರಿಸುತ್ತೇವೆ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನದ ನಿರಂತರತೆಯನ್ನು ಪಡೆಯಲು ನಾವು ಪ್ರಯತ್ನಿಸುತ್ತೇವೆ ಅದಕ್ಕಾಗಿ ಮತ್ತೊಮ್ಮೆ ನಾವು x 0 ಗೆ ಸಮಾನವಾಗಿಲ್ಲದಿದ್ದಾಗ ಆಂಶಿಕ ನಿಷ್ಪನ್ನವನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಮತ್ತು ನಾವು ಇದನ್ನು ಸಹ ಪಡೆಯಬೇಕು ಈ ಮೌಲ್ಯವು 0 ಮತ್ತು x 0 ಗೆ ಸಮಾನವಾಗಿರುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಕನಿಷ್ಠ 0 0 ಪಾಯಿಂಟ್ ನಲ್ಲಿ ನಾವು ಅದನ್ನು 0 ಎಂದು ನೋಡಿದ್ದೇವೆ ಈಗ ಇಲ್ಲಿ x 0 ಗೆ ಸಮಾನವಾಗಿಲ್ಲದಿದ್ದಾಗ ಇದನ್ನು ಪಡೆಯಲು ನಾವು ಇದನ್ನು x ಗೆ ಸಂಬಂಧಿಸಿದಂತೆ ನೇರವಾಗಿ ಅವಕಲನ ಮಾಡಬೇಕು ಆದ್ದರಿಂದ y cube ಅನ್ನು ಇಲ್ಲಿ ಸ್ಥಿರಾಂಕವಾಗಿ ತೆಗೆದುಕೊಳ್ಳಲಾಗುತ್ತದೆ sin ಗಾಗಿ ನಾವು cos ಪದ 1 over x square ಅನ್ನು ಪಡೆಯುತ್ತೇವೆ ಮತ್ತು 1 over x square ನ ನಿಷ್ಪನ್ನವು minus 2 over x cube ಆಗಿರುತ್ತದೆ ಆದ್ದರಿಂದ x 0 ಗೆ ಸಮಾನವಾಗಿಲ್ಲದಿದ್ದಾಗ ಇದು ನಿಷ್ಪನ್ನವಾಗಿದೆ ಮತ್ತು ನಿಷ್ಪನ್ನದ ಮೂಲಭೂತ ವ್ಯಾಖ್ಯಾನದಿಂದ x ಎಂಬುದು 0 ಗೆ ಸಮಾನವಾದಾಗ ನಾವು ಈ ನಿಷ್ಪನ್ನವನ್ನು 0 ಎಂದು ಪಡೆಯಬಹುದು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಿತಿಯನ್ನು xy ಅಥವಾ ಈ x 0 ಗೆ ಹೋಗುತ್ತದೆ ಎಂದು ತೆಗೆದುಕೊಂಡಾಗ ಏನಾಗುತ್ತದೆ ನಾವು ಇಲ್ಲಿ ಮೂಲಕ್ಕೆ ಸಮೀಪಿಸುತ್ತಿದ್ದೇವೆ ಆಗ ಮಿತಿಗೆ ಏನಾಗುತ್ತದೆ ನಾವು ಇಲ್ಲಿ ಈ ಮಿತಿಯನ್ನು ತೆಗೆದುಕೊಂಡಾಗ x y ನಲ್ಲಿ f x ಈ ಹಾದಿಯಲ್ಲಿ 0 ಗೆ ಹೋಗುತ್ತದೆ y x ಗೆ ಸಮಾನವಾಗಿರುತ್ತದೆ ಇದು ನೋಡಲು ಸುಲಭವಾಗಿದೆ ನಾವು ಇಲ್ಲಿ ಈ y ಎಂಬುದು x ಗೆ ಸಮಾನವಾಗಿರುವ ಮಾರ್ಗವನ್ನು ತೆಗೆದುಕೊಂಡರೆ ನಂತರ ಈ ಮಿತಿಗೆ ಏನಾಗುತ್ತದೆ ಈ ಮಿತಿಯು minus 2 ಮತ್ತು ಇದು cos 1 over x square ಆಗಿರುತ್ತದೆ ಮತ್ತು x ಮಿತಿಯು 0 ಕ್ಕೆ ಹೋಗುತ್ತದೆ ಈ ಸಂದರ್ಭದಲ್ಲಿ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಒಬ್ಬರು cos 1 over x square ಒಂದು ನಿರ್ದಿಷ್ಟ ಮೌಲ್ಯವಲ್ಲ ಎಂದು ಸ್ಪಷ್ಟವಾಗಿ ನೋಡಬಹುದು ಇಲ್ಲಿ ಈ ಮಿತಿಯು ಈ ನಿರ್ದಿಷ್ಟ ಮಾರ್ಗದಲ್ಲಿ ಅಸ್ತಿತ್ವದಲ್ಲಿಲ್ಲ x y 0 0 ಗೆ ಹೋಗುವ f x ನ ಮಿತಿಯು ಅಸ್ತಿತ್ವದಲ್ಲಿಲ್ಲ ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಈ f x ನಿರಂತರ ಉತ್ಪನ್ನವಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಈ ಸಮಯದಲ್ಲಿ ಈ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಸಾಬೀತುಪಡಿಸಲು ಇದು ನಮಗೆ ಸಹಾಯ ಮಾಡುವುದಿಲ್ಲ ಹಾದಿಯುದ್ದಕ್ಕೂ ನಾವು ಏನು ಮಾಡಬಹುದು ನಾವು ಇತರ ಆಂಶಿಕ ನಿಷ್ಪನ್ನ f y ನ ನಿರಂತರತೆಯನ್ನು ಮತ್ತಷ್ಟು ಪರೀಕ್ಷಿಸಬಹುದು y ಗೆ ಸಂಬಂಧಿಸಿದಂತೆ f ನ ಆಂಶಿಕ ನಿಷ್ಪನ್ನ ಮತ್ತು ಅದು ಮತ್ತೆ ನಿರಂತರವಾಗಿದ್ದರೆ ಡಿಫರೆನ್ಷಿಯಾಬಿಲಿಟಿ ಯ ಪರ್ಯಾಪ್ತ ಷರತ್ತಿನ ಆಧಾರದ ಮೇಲೆ ನಾವು ಹೇಳಬಹುದು ಏಕೆಂದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ಹೇಳಲು ನಾವು ಒಂದು ಆಂಶಿಕ ನಿಷ್ಪನ್ನಗಳ ನಿರಂತರತೆಯನ್ನು ಹೊಂದಿರಬೇಕು ಈ ಸಂದರ್ಭದಲ್ಲಿ ಈ f x ನಿರಂತರವಾಗಿರುವುದಿಲ್ಲ ಆದ್ದರಿಂದ ನಾವು ಈಗ ಇನ್ನೊಂದರ ನಿರಂತರತೆಯನ್ನು ಪರಿಶೀಲಿಸುತ್ತೇವೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಈ x ಅನ್ನು ಸ್ಥಿರಾಂಕವೆಂದು ಪರಿಗಣಿಸುವ ಮೂಲಕ ಇಲ್ಲಿ f y ಅನ್ನು ಲೆಕ್ಕಾಚಾರ ಮಾಡಬಹುದು x 0 ಕ್ಕೆ ಸಮಾನವಾಗಿರದಿದ್ದಾಗ ಇದು ಕೇವಲ 3 y 3 y square ಆಗಿರುತ್ತದೆ ಮತ್ತು x 0 ಕ್ಕೆ ಸಮಾನವಾದಾಗ ಇದು 0 ಆಗಿರುತ್ತದೆ xy ಬಿಂದುವಿನಲ್ಲಿ xy 0 0 ಗೆ ಹೋದಂತೆ ನಾವು ಈ fy ನ ಮಿತಿಯನ್ನು ಮತ್ತೆ ತೆಗೆದುಕೊಳ್ಳುತ್ತೇವೆ ಇಲ್ಲಿ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ ಇಲ್ಲಿ x y 0 0 ಗೆ ಹೋದಾಗ ಈ ಪದವು 0 ಗೆ ಹೋಗುತ್ತದೆ ಮತ್ತು ಇಲ್ಲಿ ಯಾವುದೋ ಸೀಮಿತವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಮಿತಿಯನ್ನು 0 ಎಂದು ಪಡೆಯಲು ಯಾವುದೇ ತೊಂದರೆಯಿಲ್ಲ ನಾವು ಯಾವುದೇ ದಿಕ್ಕಿನಿಂದ xy ಅನ್ನು 0 0 ಗೆ ತೆಗೆದುಕೊಂಡಾಗ ಈ ಉತ್ಪನ್ನದ ಮಿತಿ 3 y square cos 1 over x square ಆಗುತ್ತದೆ ಆದ್ದರಿಂದ ಇದು 0 ಆಗಿರಬೇಕು

ಇದು ಮೂಲದಲ್ಲಿ ಈ ಉತ್ಪನ್ನ f y ನ ಮೌಲ್ಯವಾಗಿದೆ ಆದ್ದರಿಂದ ಈ f y ನಿರಂತರವಾಗಿದೆ ಇದು f x ನಿರಂತರವಾಗಿರದೇ ಇರುವ ವಿಶೇಷ ಉದಾಹರಣೆಯಾಗಿದೆ ಮತ್ತು ಈಗ f y ನಿರಂತರವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ f x ಮತ್ತು fy ನಿಸ್ಸಂಶಯವಾಗಿ ಇವೆರಡೂ ಅಸ್ತಿತ್ವದಲ್ಲಿವೆ ಮತ್ತು ನಾವು fy ನ ನಿರಂತರತೆಯನ್ನು ಹೊಂದಿದ್ದೇವೆ ಪ್ರಥಮ ದರ್ಜೆಯ ಆಂಶಿಕ ನಿಷ್ಪನ್ನಗಳ ನಿರಂತರತೆ ಮತ್ತು ನಂತರ ನಾವು ಉತ್ಪನ್ನವು ಮೂಲಭೂತವಾಗಿ ಡಿಫರೆನ್ಸಿಬಲ್ ಆಗಿದೆ ಎಂದು ಹೇಳಬಹುದು ಅಥವಾ ಡಿಫರೆನ್ಷಿಯಾಬಿಲಿಟಿ ಯ ಈ ಪರ್ಯಾಪ್ತ ಷರತ್ತುಗಳ ಆಧಾರದ ಮೇಲೆ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಸಾಬೀತುಪಡಿಸಬಹುದು ಮತ್ತೊಂದು ಸಮಸ್ಯೆ ಇಲ್ಲಿ ನಾವು ಈ f xy square root x y ಸಮಾನ ಎಂದು ತೆಗೆದುಕೊಳ್ಳೋಣ ನಾವು ಈ xy ಅನ್ನು ಹೊಂದಿರುವಾಗ ಈ ಉತ್ಪನ್ನ ಧನಾತ್ಮಕ 0 ಗೆ ಸಮಾನ ಅಥವಾ ಹೆಚ್ಚಿನದು ಆಗಿರುತ್ತದೆ ಇಲ್ಲದಿದ್ದರೆ ಇಲ್ಲಿ ಸಮಸ್ಯೆ ಮತ್ತು ವ್ಯಾಖ್ಯಾನ ಮತ್ತು 0 ಬೇರೆಡೆ ಇರುತ್ತದೆ ಮೂಲದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ನಿರ್ಧರಿಸುತ್ತೇವೆ ಆದ್ದರಿಂದ ಈ ಉತ್ಪನ್ನದ ನಿರಂತರತೆಯು ಮತ್ತೊಮ್ಮೆ ಸರಳವಾಗಿದೆ ಏಕೆಂದರೆ x y ಯಾವುದೇ ದಿಕ್ಕಿನಿಂದ 0 0 ಗೆ ಹೋದಾಗ ಇದು 0 ಗೆ ಹೋಗುತ್ತದೆ ಮತ್ತು ಉತ್ಪನ್ನವನ್ನು ಮೂಲದಲ್ಲಿ 0 ಎಂದು ವ್ಯಾಖ್ಯಾನಿಸಲಾಗುತ್ತದೆ ನಾವು ಉತ್ಪನ್ನದ ನಿರಂತರತೆಯನ್ನು ಮತ್ತು ಉತ್ಪನ್ನಗಳ ಅಸ್ತಿತ್ವವನ್ನು ಸಹ ಹೊಂದಿದ್ದೇವೆ ನಾವು ಈ ವ್ಯಾಖ್ಯಾನವನ್ನು ಮತ್ತೆ ಬಳಸಬಹುದು ಇಲ್ಲಿ f delta x ಮತ್ತು y 0 ಆಗಿದೆ ಈ ಉತ್ಪನ್ನವು 0 ಆಗಿದೆ ನಾವು ಇದನ್ನು ಇಲ್ಲಿ ಮತ್ತೆ 0 ಎಂದು ಪಡೆಯುತ್ತೇವೆ ಮತ್ತು ಈ f 0 0 ಎಂಬುದು 0 ಆಗಿದೆ ಆದ್ದರಿಂದ ಈ 0 0 ಪಾಯಿಂಟ್ನಲ್ಲಿ f x 0 ಆಗಿದೆ ಮತ್ತು ಅದೇ ರೀತಿ f y ಕೂಡ 0 ನಲ್ಲಿ 0 ಆಗಿರುತ್ತದೆ ಆದ್ದರಿಂದ ಈ ಉತ್ಪನ್ನವು ನಿರಂತರವಾಗಿರುತ್ತದೆ ಮತ್ತು ಆಂಶಿಕ ದರ್ಜೆಯ ಮೊದಲ ದರ್ಜೆಯ ನಿಷ್ಪನ್ನಗಳು ಅಸ್ತಿತ್ವದಲ್ಲಿವೆ

ಈಗ ಡಿಫರೆನ್ಷಿಯಾಬಿಲಿಟಿ ಯನ್ನು ಪರಿಶೀಲಿಸಲು ನಾವು ಈ ಮಿತಿಯನ್ನು ಪಡೆಯುತ್ತೇವೆ ಈ ಮಿತಿಯ ಮೌಲ್ಯ ಏನು ಈ ಮಿತಿಯು 0 ಆಗಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುತ್ತದೆ ನಾವು ಈ ಮಿತಿಯನ್ನು 0 ಎಂದು ಪಡೆಯದಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಈ dz ಅನ್ನು ಪಡೆಯಬೇಕಾಗಿದೆ ಇದು ಮೂಲದಲ್ಲಿ x ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನವಾಗಿದೆ y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಮತ್ತು ಇವೆರಡೂ 0 ಆಗಿತ್ತು ನಾವು ಈ dz ಅನ್ನು 0 ಎಂದು ಹೊಂದಿದ್ದೇವೆ ಮತ್ತು ಈ delta z ಇದು f 0 plus delta x 0 plus delta y minus ಈ f 0 0 ಇದು delta x delta y ನ ವರ್ಗಮೂಲವಾಗಿ ಪರಿಣಮಿಸುತ್ತದೆ ಮತ್ತು ಈ ಉತ್ಪನ್ನವು 0 ಎಂದು ಭಾವಿಸಿದರೆ ಇಲ್ಲಿ ಮೈನಸ್ 0 ಆಗಿರುತ್ತದೆ ನಾವು ಈ ಡೆಲ್ಟಾ ಸೆಟ್ ಅನ್ನು ವರ್ಗಮೂಲ delta x ಮತ್ತು delta y ಎಂದು ಪಡೆಯುತ್ತೇವೆ ಈಗ ಈ ಸ್ಥಿರಾಂಕ ಇಲ್ಲಿ delta z minus d z over delta rho ಆಗಿರುತ್ತದೆ ಈ delta z ಎಂಬುದು square root x ಮತ್ತು square root x delta x delta y ಆಗಿತ್ತು ಮತ್ತು ಈ delta rho ಎಂಬುದು ಇಲ್ಲಿ square root delta x square plus delta y square ಆಗಿತ್ತು ಮತ್ತು ಈ ಸಂದರ್ಭದಲ್ಲಿ ನಾವು ಈ ಮಿತಿಯನ್ನು delta rho 0 ಗೆ ಹೋಗುತ್ತದೆ ಎಂದು ತೆಗೆದುಕೊಂಡಾಗ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಎಂದು ನಾವು ನೋಡುತ್ತೇವೆ ಏಕೆಂದರೆ ನಾವು ಈ ಮಾರ್ಗವನ್ನು ತೆಗೆದುಕೊಂಡರೆ delta y ಎಂಬುದು delta x ಗೆ ಸಮಾನವಾಗಿರುತ್ತದೆ ಏನಾಗುತ್ತದೆ ನೀವು ಅಲ್ಲಿ delta x ಮತ್ತು ಇಲ್ಲಿ delta x square ಅನ್ನು ಹೊಂದಿದ್ದೀರಿ ಆದ್ದರಿಂದ ಈ delta x square ಪದಗಳು ಅಲ್ಲಿ ಕಣ್ಮರೆಯಾಗುತ್ತದೆ ಆದ್ದರಿಂದ ನಾವು 1 over square root 2 ಅನ್ನು ಹೊಂದಿದ್ದೇವೆ ಈ ಹಾದಿಯಲ್ಲಿ delta y ಎಂಬುದು delta x ಗೆ ಸಮಾನವಾಗಿರುತ್ತದೆ ನಾವು ಗಮನಿಸುವುದೇನೆಂದರೆ delta rho 0 ಗೆ ಹೋದಾಗ ಈ delta z minus dz over delta rho ಎಂಬುದು 1 over square root 2 ಗೆ ಸಮಾನವಾಗಿರುತ್ತದೆ ಏಕೆಂದರೆ delta x square ಅನ್ನು ಇಲ್ಲಿ ರದ್ದುಗೊಳಿಸಿದಾಗ ನಾವು ಇಲ್ಲಿ 1 ಅನ್ನು ಪಡೆಯುತ್ತೇವೆ ಇಲ್ಲಿ 1 ಪ್ಲಸ್ 1 ಮತ್ತೆ square root 2 ಬರುತ್ತದೆ ಆದ್ದರಿಂದ ಈ ಮಾರ್ಗದ ಉದ್ದಕ್ಕೂ ರೇಖೀಯ ಭಾಗ delta y ಎಂಬುದು delta x ಗೆ ಸಮಾನವಾಗಿರುತ್ತದೆ ಈ ಮಿತಿಯು 1 ಬೈ 2 ಗೆ ಸಮಾನವಾಗಿರುತ್ತದೆ ಖಂಡಿತವಾಗಿಯೂ ಮಿತಿಯು 0 ಗೆ ಸಮಾನವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿಯೇ ಒಂದು ಮಾರ್ಗವನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ಮಿತಿಯು 0 ಕ್ಕಿಂತ ಭಿನ್ನವಾಗಿದೆ ಎಂದು ತೋರಿಸುವ ಮೂಲಕ ಇಲ್ಲಿ ಮಿತಿ ಅಸ್ತಿತ್ವದಲ್ಲಿರಬಹುದು ಅಥವಾ ಮಿತಿ ಅಸ್ತಿತ್ವದಲ್ಲಿಲ್ಲದಿದ್ದರೂ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ಸಾಬೀತುಪಡಿಸುವುದು ಅಪ್ರಸ್ತುತವಾಗುತ್ತದೆ ಏಕೆಂದರೆ ಡಿಫರೆನ್ಷಿಯಾಬಿಲಿಟಿ ಗಾಗಿ ಈ ಮಿತಿಯು 0 ಗೆ ಸಮನಾಗಿರಬೇಕು ಮತ್ತು ಈ ನಿರ್ದಿಷ್ಟ ಮಾರ್ಗದಲ್ಲಿ ಈ ಮಿತಿಯು 1 over square root 2 ಕ್ಕೆ ಸಮನಾಗಿರುತ್ತದೆ ಎಂದು ನಾವು ಗಮನಿಸಿದ್ದೇವೆ ಹಾದಿಯುದ್ದಕ್ಕೂ ಮತ್ತು ಆದ್ದರಿಂದ ಈ ಮಿತಿಯು 0 ಗೆ ಸಮಾನವಾಗಿರಲು ಸಾಧ್ಯವಿಲ್ಲದ ಕಾರಣ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ನಾವು ಈಗ ಹೇಳಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಈ ಉತ್ಪನ್ನದ ಮೂಲದಲ್ಲಿ ಡಿಫರೆನ್ಷಿಯಾಬಿಲಿಟಿ ಯನ್ನು ಮತ್ತೊಮ್ಮೆ ಚರ್ಚಿಸುವ ಇನ್ನೊಂದು ಉದಾಹರಣೆ x power 5 ಬೈ 2 ಮತ್ತು sin 1 over square root x plus y 5 ಬೈ 2 ಮತ್ತು ನಂತರ ನಾವು cos 1 over square root y ಅನ್ನು ಹೊಂದಿದ್ದೇವೆ ಮತ್ತು ಇದನ್ನು x ಗಾಗಿ 0 ಕ್ಕೆ ಸಮಾನವಾಗಿಲ್ಲ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು y 0 ಗೆ ಸಮಾನವಾಗಿಲ್ಲ ಮತ್ತು ಇದು ಬೇರೆಡೆ 0 ಆಗಿದೆ ಆದ್ದರಿಂದ ಮತ್ತೊಮ್ಮೆ ಈ ವಿಶೇಷ ರಚನೆಯಿಂದಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಸುಲಭವಾದ ಡಿಫರೆನ್ಷಿಯಾಬಿಲಿಟಿ ಯ ಈ ವ್ಯಾಖ್ಯಾನವನ್ನು ನಾವು ನೇರವಾಗಿ ಬಳಸಬಹುದು ನಾವು ಈ ಉತ್ಪನ್ನವನ್ನು ಈ ರೂಪದಲ್ಲಿ ಸುಲಭವಾಗಿ ವ್ಯಕ್ತಪಡಿಸಬಹುದು ಏಕೆಂದರೆ ಈ delta z 0 0ಪಾಯಿಂಟ್ ನಲ್ಲಿ f delta x delta y minus ಈ f 0 0 ಆಗಿದೆ ಎಂದು ನೀವು ಗಮನಿಸಬಹುದು ಇದು ಕೇವಲ x ಗೆ ಸಮಾನವಾಗಿರುತ್ತದೆ ಮತ್ತು y ಅನ್ನು delta x delta y ನಿಂದ ಬದಲಾಯಿಸಲಾಗುತ್ತದೆ ಇದು 0 ಆಗಿದೆ ನಾವು ಇಲ್ಲಿ delta x power 5 ಬೈ 2 ಅನ್ನು ಹೊಂದಿದ್ದೇವೆ ನಂತರ ಇಲ್ಲಿ sin ಪದ 1 over square root delta x plus ನಾವು delta y power 5 ಬೈ 2 ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು 1 sin ಮತ್ತು ಇಲ್ಲಿ ನಾವು cosಪದವನ್ನು ಹೊಂದಿದ್ದೇವೆ ಇದು ಇಲ್ಲಿ cos ಆಗಿದೆ ಆದ್ದರಿಂದ cos 1 over square root y ಈ ಸಂದರ್ಭದಲ್ಲಿ ನಾವು ಈಗ 0 into delta x plus 0 into delta y ರೇಖಾತ್ಮಕ ಪದ ಆಗಿ ಬರೆಯಬಹುದು ಏಕೆಂದರೆ ರೇಖಾತ್ಮಕವಲ್ಲದ ಪದವಿದೆ ಆದ್ದರಿಂದ ನಾವು ಇಲ್ಲಿ 0 ಬಾರಿ delta x ಮತ್ತು 0 ಬಾರಿ delta y ಅನ್ನು ಪರಿಚಯಿಸಿದ್ದೇವೆ ಇಲ್ಲಿ ನಾವು ಈ 1 delta x ಅನ್ನು ಹೊರಗೆ ತೆಗೆದುಕೊಂಡಿದ್ದೇವೆ ಏಕೆಂದರೆ ನಮಗೆ epsilon 1 delta x ಫಾರ್ಮ್ಯಾಟ್ ಇಲ್ಲಿ ಅಗತ್ಯವಿದೆ ಇದು ಇಲ್ಲಿ epsilon 1 delta x ಆದ್ದರಿಂದ ಇದು ಇಲ್ಲಿ epsilon 1 ಆಗಿ ಆಗುತ್ತದೆ ಮತ್ತು ನಂತರ ಇಲ್ಲಿಂದ ಕೂಡ ನಾವು ಈ delta y ಪದವನ್ನು ತೆಗೆದುಕೊಂಡಿದ್ದೇವೆ ನಂತರ ನಾವು delta y 5 ಬೈ 2 ಅನ್ನು ಹೊಂದಿದ್ದೇವೆ ಮತ್ತು ಇದು ಮತ್ತೆ ಈ cos ಪದ ಆಗಿದೆ ಆದ್ದರಿಂದ cos 1 over square root delta y ಈ ಸಂದರ್ಭದಲ್ಲಿ ನಾವು ಈ delta z ಅನ್ನು ಈ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ ಅಲ್ಲಿ ಇದು ನಿಮ್ಮ epsilon ಮತ್ತು ಇದು f delta x delta y 0 ಗೆ ಹೋದಾಗ 0 ಗೆ ಹೋಗುವ ಗುಣಲಕ್ಷಣವನ್ನು ಹೊಂದಿದೆ ಅದು ಈ delta x ಪದದಿಂದಾಗಿ ಮತ್ತು ಧನಾತ್ಮಕ ಪವರ್ 3 ಬೈ 2 ಮತ್ತು ಇದು ಸೀಮಿತ ಉತ್ಪನ್ನವಾಗಿದೆ ಇದು 0 ಗೆ ಹೋಗುತ್ತದೆ ಮತ್ತು ಇಲ್ಲಿ ಮತ್ತೆ ಅದೇ ವಾದ ಆದ್ದರಿಂದ cos ಉತ್ಪನ್ನದೊಂದಿಗೆ ಇದು 0 ಗೆ ಹೋಗುತ್ತದೆ ಆ ಸಂದರ್ಭದಲ್ಲಿ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುತ್ತದೆ ಏಕೆಂದರೆ ನಾವು ಈ ಉತ್ಪನ್ನವನ್ನು ಈ ರೂಪದಲ್ಲಿ ಒಂದು ಬಾರಿ ಸುಲಭವಾಗಿ ವ್ಯಕ್ತಪಡಿಸಬಹುದು ಆದ್ದರಿಂದ ಇದು x ಗೆ ಸಂಬಂಧಿಸಿದಂತೆ 0 0 ನಲ್ಲಿ ಆ ಉತ್ಪನ್ನದ ಆಂಶಿಕ ನಿಷ್ಪನ್ನವಾಗಲಿದೆ ಮತ್ತು ಇದು y ಗೆ ಸಂಬಂಧಿಸಿದಂತೆ 0 0 ಪಾಯಿಂಟ್ ಮತ್ತು delta y ಜೊತೆಗೆ ಈ delta x ಇದು epsilon 1 ಪದ delta ಬೈ epsilon 2 ಪದ ಇಲ್ಲಿ ಈ ಉತ್ಪನ್ನದ ಕಾರಣದಿಂದಾಗಿ ಈ delta z ಅನ್ನು a delta x plus b delta y plus epsilon delta x plus epsilon delta y ಗೆ ಸಮಾನ ಎಂಬ ರೂಪದಲ್ಲಿ ವ್ಯಕ್ತಪಡಿಸಲು ನೇರವಾಗಿ ತುಂಬಾ ಸುಲಭವಾಗಿದೆ ಮತ್ತು ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಸಾಬೀತುಪಡಿಸಿದ್ದೇವೆ ಇಲ್ಲಿ ಇನ್ನೊಂದು ಉದಾಹರಣೆಯೆಂದರೆ f x y ಅನ್ನು 0 ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಇಲ್ಲಿ x y 0 ಗೆ ಸಮನಾಗಿರುವುದಿಲ್ಲ ಮತ್ತು x y ಉತ್ಪನ್ನವು 0 ಆಗಿದ್ದರೆ ಈ ಉತ್ಪನ್ನವು 1 ಆಗಿರುತ್ತದೆ ನಾವು ಮೂಲದಲ್ಲಿ f x ಮತ್ತು f y ಅಸ್ತಿತ್ವವನ್ನು ಪರಿಶೀಲಿಸಲು ಬಯಸುತ್ತೇವೆ ಮತ್ತು ಮೂಲದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಮೂಲದಲ್ಲಿ f x ಮತ್ತು f y ಅಸ್ತಿತ್ವವನ್ನು ಪಡೆಯಲು ನಾವು ಈ ನಿಷ್ಪನ್ನದ ಮೂಲಭೂತ ವ್ಯಾಖ್ಯಾನವನ್ನು ಬಳಸುತ್ತೇವೆ ನಾವು delta x ನಿಂದ 0 f delta x 0 minus f 0 0 over delta x ಗೆ ಮಿತಿಯನ್ನು ಹೊಂದಿದ್ದೇವೆ ಮತ್ತು ಈಗ ನೀವು ಈ f delta x 0 ಎಂದು ಗಮನಿಸಿ ಇಲ್ಲಿ ವಾದದ ಈ ಉತ್ಪನ್ನವು 0 ಆಗಿದೆ ಮೌಲ್ಯವು ಈ 1 ರಿಂದ ಬರಲಿದೆ ಇದು 1 ಮತ್ತು f 0 0 ಮತ್ತೆ ಇದು 1 ಆಗಿದೆ ಆದ್ದರಿಂದ 1 ಮೈನಸ್ 1 ಇದು 0 ಆಗಿದ್ದು ಅದು ಮಿತಿ 0 ಆಗಿದೆ ಅದೇ ರೀತಿ f y ಗಾಗಿ ನಾವು delta y ರಿಂದ 0 ಅನ್ನು ಹೊಂದಿರುವಾಗ ಈಗ ಇದು delta y ರಿಂದ 0 ಮತ್ತು f 0 delta y minus f 0 0 over delta y ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇದು 1 ಮತ್ತು ಇದು 1 ಆಗಿದೆ ಆದ್ದರಿಂದ ನಾವು 1 ಮೈನಸ್ 1 ಮತ್ತೆ 0 ಅನ್ನು ಮೂಲದಲ್ಲಿ y ಗೆ ಸಂಬಂಧಿಸಿದಂತೆ f ನ ಆಂಶಿಕ ನಿಷ್ಪನ್ನವಾಗಿ ಹೊಂದಿದ್ದೇವೆ ಈಗ ನಾವು ಮೂಲದಲ್ಲಿ f ನ ನಿರಂತರತೆಯನ್ನು ಪರಿಶೀಲಿಸುತ್ತೇವೆ ಅದಕ್ಕಾಗಿ ಈ ಮಿತಿಯ ಈ f xy ನ ಮೌಲ್ಯ x y ಜೊತೆಗೆ x y ಎಂಬುದು 0 0 ಗೆ ಹೋದಾಗ ಏನು ಎಂದು ನಾವು ಗಮನಿಸುತ್ತೇವೆ x ಎಂಬುದು y ಗೆ ಸಮ ನಾವು ಏನು ಹೊಂದಿದ್ದೇವೆ x ಎಂಬುದು y ಗೆ ಸಮಾನದ ಉದ್ದಕ್ಕೂ ನಾವು ಇಲ್ಲಿ ಈ ಮೂಲ ಬಿಂದುವನ್ನು ಸಮೀಪಿಸಿದರೆ ಏನಾಗುತ್ತದೆ ಇಲ್ಲಿ ಈ ಎಲ್ಲಾ ಬಿಂದುಗಳಲ್ಲಿ ಉತ್ಪನ್ನವಾಗಿರುವ x y 0 ಗೆ ಸಮನಾಗಿರುವುದಿಲ್ಲ ಮೂಲ ಬಿಟ್ಟು ಬೇರೆ ಯಾವುದೇ ಹಂತದಲ್ಲಿ ಉತ್ಪನ್ನವು 0 ಕ್ಕೆ ಸಮನಾಗಿರುವುದಿಲ್ಲ ಉತ್ಪನ್ನವು 0 ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ನಾವು ಈ y ಗೆ ಸಮನಾಗಿರುವ x ನಿಂದ 0 0 ಗೆ ಸಮೀಪಿಸುತ್ತಿರುವಾಗ ನಾವು ಉತ್ಪನ್ನ ಮೌಲ್ಯ 0 0 0 0 ಅನ್ನು ಹೊಂದಿದ್ದೇವೆ ನಾವು 0 ಗೆ ಹತ್ತಿರವಿರುವ ಯಾವುದೇ ನೆರೆಹೊರೆಯನ್ನು ತೆಗೆದುಕೊಂಡರೂ ಈ ಉತ್ಪನ್ನದ ಮೌಲ್ಯವು 0 ಆಗಿದೆ ಏಕೆಂದರೆ ಉತ್ಪನ್ನವನ್ನು xy 0 ಕ್ಕೆ ಸಮನಾವಾಗದಿದ್ದಾಗ ಮೌಲ್ಯವು 0 ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಇಲ್ಲಿ ಈ ರೇಖೆಯ ಉದ್ದಕ್ಕೂ ಮೂಲವನ್ನು ಸಮೀಪಿಸುತ್ತಿರುವಾಗ ಉತ್ಪನ್ನವು 0 ಎಂದು ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ನಾವು ಮೂಲಕ್ಕೆ ಹತ್ತಿರವಾಗಿದ್ದರೂ ಉತ್ಪನ್ನವು 0 ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಮೂಲದಲ್ಲಿ ಮಾತ್ರ ಅದು 1 ಆದ್ದರಿಂದ ಇಲ್ಲಿ ಸ್ಥಗಿತತೆಯ ಬಿಂದುವಿದೆ ಆದ್ದರಿಂದ ಈ y ಗೆ ಸಮಾನವಾಗಿರುವ x ಉದ್ದಕ್ಕೂ ಇರುವ ಈ ಮಿತಿಯು 0 ಗೆ ಸಮಾನವಾಗಿರುತ್ತದೆ ಆದರೆ ಮೂಲದಲ್ಲಿ ಈ ಉತ್ಪನ್ನದ ಮೌಲ್ಯವು 1 ಆಗಿದೆ ಆದ್ದರಿಂದ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಅಥವಾ ನಿರಂತರವಾಗಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಇದು 0 0 ರ ಉತ್ಪನ್ನದ ಮೌಲ್ಯಕ್ಕೆ ಸಮನಾಗಿರುವುದಿಲ್ಲ ಆದ್ದರಿಂದ ಈ ಉತ್ಪನ್ನವು ಮೂಲದಲ್ಲಿ ನಿರಂತರವಾಗಿರುವುದಿಲ್ಲ ಮತ್ತು ಉತ್ಪನ್ನವು ನಿರಂತರವಾಗಿಲ್ಲದ ಕಾರಣ ನಾವು ಡಿಫರೆನ್ಷಿಯಾಬಿಲಿಟಿ ಯ ಬಗ್ಗೆ ನಿರ್ಧರಿಸಬಹುದು ಏಕೆಂದರೆ ನಿರಂತರತೆಯು ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಷರತ್ತಾಗಿದೆ ಉತ್ಪನ್ನವು ನಿರಂತರವಾಗಿಲ್ಲದಿದ್ದರೆ ಖಂಡಿತವಾಗಿಯೂ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಆದ್ದರಿಂದ ಈ ಉತ್ಪನ್ನ f ಮೂಲದಲ್ಲಿ ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಡಿಫರೆನ್ಷಿಯಾಬಿಲಿಟಿ ಗಾಗಿ ನಾವು ಬೇರೆ ಯಾವುದೇ ಪರೀಕ್ಷೆಗೆ ಹೋಗಬೇಕಾಗಿಲ್ಲ ಏಕೆಂದರೆ ಈ ಸಂದರ್ಭದಲ್ಲಿ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿದ್ದರೂ ಉತ್ಪನ್ನವು ನಿರಂತರವಾಗಿರುವುದಿಲ್ಲ ಇಲ್ಲಿ ಅಗತ್ಯವಾದ ಷರತ್ತುಗಳಲ್ಲಿ ಒಂದನ್ನು ಪೂರೈಸಲಾಗಿದೆ ಆದರೆ ನಿರಂತರತೆಯು ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಷರತ್ತಾಗಿದೆ ಅದನ್ನು ಇಲ್ಲಿ ಪೂರೈಸಲಾಗಿಲ್ಲ ಆದ್ದರಿಂದ ಉತ್ಪನ್ನವು ನಿರಂತರವಾಗಿರುವುದಿಲ್ಲ ಮತ್ತು ಆದ್ದರಿಂದ ಯಾವುದೇ ಹೆಚ್ಚಿನ ಪರೀಕ್ಷೆಯಿಲ್ಲದೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಇಲ್ಲಿ ಕೊನೆಯ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಈ fx y ಎಂಬುದು x ನ ಸಂಪೂರ್ಣ ಮೌಲ್ಯ ಪ್ಲಸ್ y ನ ಸಂಪೂರ್ಣ ಮೌಲ್ಯದಿಂದ ಭಾಗಿಸಲ್ಪಟ್ಟ x square plus y square ಇಲ್ಲಿ x y 0 0 ಗೆ ಸಮಾನವಾಗಿಲ್ಲ ಮತ್ತು xy 0 0 ಗೆ ಸಮಾನವಾದಾಗ ಮೌಲ್ಯವು 0 ಆಗಿರುತ್ತದೆ ಇದು ಇಲ್ಲಿ ತಪ್ಪಾಗಿದೆ ನಮ್ಮಲ್ಲಿ ಇದು ಇಲ್ಲಿಗೆ ಸಮಾನವಾಗಿದೆ ಮತ್ತು ಇದು 0 0 ಗೆ ಸಮಾನವಾಗಿಲ್ಲ ಆದ್ದರಿಂದ ಈ ಉತ್ಪನ್ನವು ಮೂಲದಲ್ಲಿ ಡಿಫರೆನ್ಸಿಬಲ್ ಆಗಿದೆಯೇ ಎಂದು ನಾವು ಪರಿಶೀಲಿಸುತ್ತೇವೆ ಇದರ ನಿರಂತರತೆಯ ಪರಿಶೀಲನೆಯನ್ನು ವಿವಿಧ ರೀತಿಯಲ್ಲಿ ಮಾಡಬಹುದು ನಾವು ಧ್ರುವ ನಿರ್ದೇಶಾಂಕಕ್ಕೆ ಬದಲಾಯಿಸಬಹುದು ಅಥವಾ ಈ ಉತ್ಪನ್ನವು ನಿರಂತರವಾಗಿದೆ ಎಂದು ತೋರಿಸಲು ನಾವು epsilon delta ವಿಧಾನವನ್ನು ಸಹ ಬಳಸಬಹುದು ಇಲ್ಲಿ ನಾವು epsilon delta ವಿಧಾನವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾವು f xy xy ಉತ್ಪನ್ನದ ವ್ಯತ್ಯಾಸವನ್ನು 0 0 ಕ್ಕೆ ಸಮಾನವಾಗಿಲ್ಲ ಮತ್ತು ಈ f 0 0 ಅನ್ನು ಮೈನಸ್ ಮಾಡುವುದರಿಂದ ಅದನ್ನು 0 ಎಂದು ನೀಡಲಾಗಿದೆ ಈ ವ್ಯತ್ಯಾಸವನ್ನು ತೆಗೆದುಕೊಂಡು ಇದನ್ನು delta ಮತ್ತು epsilon ನ ಪರಿಭಾಷೆಯಲ್ಲಿ ವ್ಯಕ್ತಪಡಿಸುವ ಮೂಲಕ ಈ f xy ಯ ಈ ಮಿತಿಯು 0 ಗೆ ಸಮಾನವಾಗಿದೆ ಅಥವಾ ಇಲ್ಲ ಎಂದು ನಾವು ತೋರಿಸುತ್ತೇವೆ ಆದ್ದರಿಂದ ಇಲ್ಲಿ ಇದು x square plus y square over modulus x plus modulus y ಆಗಿದೆ ತದನಂತರ ನಾವು ಇಲ್ಲಿ ಪ್ಲಸ್ 2 ಬಾರಿ x ನ ಸಂಪೂರ್ಣ ಮೌಲ್ಯ ಪ್ಲಸ್ y ನ ಸಂಪೂರ್ಣ ಮೌಲ್ಯವನ್ನು ಇದನ್ನು ಸ್ಕ್ವೇರ್ ಮಾಡಲು ಸೇರಿಸಬಹುದು ನಾವು ಅಂಶದಲ್ಲಿ ಸೇರಿಸುವಾಗ ಪ್ರಮಾಣವು ದೊಡ್ಡದಾಗಿರುತ್ತದೆ ಆದ್ದರಿಂದ ನಾವು ಈ ದೊಡ್ಡ ಪ್ರಮಾಣವನ್ನು ಹೊಂದಿದ್ದೇವೆ ಮತ್ತು ಅದು ಸಂಪೂರ್ಣ square ಆಗಿದೆ ಏಕೆಂದರೆ ನಾವು ಈ ಪದವನ್ನು ಇಲ್ಲಿ ಪ್ಲಸ್ 2 ಬಾರಿ x ನ ಸಂಪೂರ್ಣ ಮೌಲ್ಯ ಪ್ಲಸ್ y ನ ಸಂಪೂರ್ಣ ಮೌಲ್ಯವನ್ನು ಸೇರಿಸಿದ್ದೇವೆ ಈ ಪದವು ಈ ಸಂಪೂರ್ಣ square ಆಗುತ್ತದೆ ಮತ್ತು ಈಗ ಇದೇ ಪದವಾಗಿದೆ ಆದ್ದರಿಂದ ಒಂದು ರದ್ದುಗೊಳ್ಳುತ್ತದೆ ಆದ್ದರಿಂದ ನಾವು x ನ ಸಂಪೂರ್ಣ ಮೌಲ್ಯವನ್ನು ಮತ್ತು y ಯ ಸಂಪೂರ್ಣ ಮೌಲ್ಯವನ್ನು ಹೊಂದಿದ್ದೇವೆ ಹಿಂದಿನ ಉಪನ್ಯಾಸಗಳಲ್ಲಿ ಒಂದರಲ್ಲಿ ಇದು square root 2 and square root x square plus y square ಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಇದನ್ನು ನಾವು ಈ 0 0 ಪಾಯಿಂಟ್ನ delta ನೆರೆಹೊರೆಗೆ ಪರಿವರ್ತಿಸಿದ್ದೇವೆ ಇದು ವರ್ಗಮೂಲ 2 ಕ್ಕಿಂತ ಕಡಿಮೆಯಾಗಿದೆ ಮತ್ತು delta ಪರಿಭಾಷೆಯಲ್ಲಿ ಮತ್ತು ಈ ಎಲ್ಲವನ್ನೂ ನಾವು ಅನಿಯಂತ್ರಿತ ಸಂಖ್ಯೆ epsilon ಗಿಂತ ಕಡಿಮೆ ಮಾಡಲು ಬಯಸುತ್ತೇವೆ ಇಲ್ಲಿ ಈ ಸಂಬಂಧದ ಮೂಲಕ ನಾವು epsilon ಗೆ ನಾವು f xy minus ಈ 0 0 ಪದ epsilon ಗಿಂತ ಕಡಿಮೆ ಇರುವ ಹಾಗೆ ಈ delta ವನ್ನು ಹೊಂದಿಸಬಹುದು ಎಂದು ಕಂಡುಕೊಂಡಿದ್ದೇವೆ ಈ delta ವನ್ನು ಆಯ್ಕೆ ಮಾಡುವ ಮೂಲಕ ಇಲ್ಲಿ ಕೊಟ್ಟಿರುವ epsilon ಗೆ epsilon ಬೈ square root 2 ನಾವು ಈಗ ಈ delta ವನ್ನು ಹೊಂದಿದ್ದೇವೆ ಆದ್ದರಿಂದ ಈ ವ್ಯತ್ಯಾಸವು epsilon ಗಿಂತ ಕಡಿಮೆಯಾಗಿದೆ ಮತ್ತು ಇದು ನಿರಂತರತೆಯನ್ನು ತೋರಿಸಲು epsilon delta ವಿಧಾನವಾಗಿದೆ ನಾವು ಇಲ್ಲಿ ಈ delta ವನ್ನು ಆರಿಸಿದರೆ ಈ ವ್ಯತ್ಯಾಸವು epsilon ಗಿಂತ ಕಡಿಮೆಯಿರುತ್ತದೆ ಎಂದು ನಾವು ತೋರಿಸಿದ್ದೇವೆ ಮತ್ತು ಈ 0 0 ಪಾಯಿಂಟ್ನ ಈ delta ನೆರೆಹೊರೆಯಿಂದ ನಾವು ಯಾವುದೇ ಪಾಯಿಂಟ್ xy ಅನ್ನು ತೆಗೆದುಕೊಂಡಾಗ ಮತ್ತು ಇದು ಉತ್ಪನ್ನವು ನಿರಂತರವಾಗಿರುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ತೋರಿಸಲು ಈಗ ಹೋಗುತ್ತೇವೆ

whenever ಈಗ ನಾವು ಇಲ್ಲಿ ವ್ಯಾಖ್ಯಾನದ ಪ್ರಕಾರ ಮತ್ತೆ ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವನ್ನು ತೋರಿಸುತ್ತೇವೆ ನಾವು f delta x 0 minus f 0 0 delta x ಅನ್ನು ಹೊಂದಿದ್ದೇವೆ y ಅನ್ನು 0 ಗೆ ಹೊಂದಿಸಲಾಗುತ್ತದೆ ನೀವು ಈ delta x square ಅನ್ನು ಹೊಂದಿದ್ದೀರಿ ಮತ್ತು ಇದನ್ನು delta x ಮತ್ತು delta x ನ ಈ ಸಂಪೂರ್ಣ ಮೌಲ್ಯದಿಂದ ಭಾಗಿಸಲಾಗಿದೆ ಇದು ಈ ಪದವಾಗಿರುತ್ತದೆ ಮತ್ತು ಈಗ ಈ delta x ರದ್ದಾಗುತ್ತದೆ ನಾವು delta x ನ ಹೆಚ್ಚು ಸಂಪೂರ್ಣ ಮೌಲ್ಯದ ಮೇಲೆ delta x ಅನ್ನು ಹೊಂದಿದ್ದೇವೆ ಈ delta x ಬಲಭಾಗದಿಂದ 0 ಗೆ ಹೋದರೆ ಅದು 1 ಆಗಿರುತ್ತದೆ ಮತ್ತು ಎಡಭಾಗದಿಂದ 0 ಕ್ಕೆ ಹೋದಾಗ ಈ ಮೌಲ್ಯವು ಮೈನಸ್ 1 ಆಗುತ್ತದೆ ಆದ್ದರಿಂದ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಈ delta x ಧನಾತ್ಮಕ ಬದಿಯಿಂದ 0 ಗೆ ಸಮೀಪಿಸಿದಾಗ delta x ಋಣಾತ್ಮಕ ಭಾಗದಿಂದ 0 ಗೆ ತಲುಪಿದಾಗ ನಾವು ಇಲ್ಲಿ ಪ್ಲಸ್ 1 ಅಥವಾ ಮೈನಸ್ 1 ಅನ್ನು ಮಿತಿಯಾಗಿ ಹೊಂದಿದ್ದೇವೆ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಮತ್ತು ಈ ಸಂದರ್ಭದಲ್ಲಿ ನಾವು ಈಗ ಇಲ್ಲಿ f x ಮೇಲಿನ ಒಂದು ವ್ಯುತ್ಪನ್ನವನ್ನು ತೋರಿಸಬಹುದು ಆದರೆ ಈ ಉತ್ಪನ್ನದ ಸ್ವರೂಪದಿಂದ ಇದು ಸಮಾಂಗವಾಗಿದೆ ಇಲ್ಲಿ ಇದರ ಮೇಲೆ x square plus y square 0 0 ನಲ್ಲಿ f y ಅಸ್ತಿತ್ವದಲ್ಲಿಲ್ಲ ಎಂದು ಸಹ ನಾವು ತೋರಿಸಬಹುದು ಮತ್ತು ಈ ಸಂದರ್ಭದಲ್ಲಿ ವಾಸ್ತವವಾಗಿ ಒಂದು ನಿಷ್ಪನ್ನದ ಅಸ್ತಿತ್ವವನ್ನು ತೋರಿಸುವುದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ಹೇಳಲು ಸಾಕಾಗುತ್ತದೆ ಏಕೆಂದರೆ ಎರಡೂ ಆಂಶಿಕ ದರ್ಜೆಯ ನಿಷ್ಪನ್ನಗಳ ಅಸ್ತಿತ್ವ ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಷರತ್ತಾಗಿದೆ ಈ ಸಂದರ್ಭದಲ್ಲಿ ಈ f x ಅಸ್ತಿತ್ವದಲ್ಲಿಲ್ಲದಿದ್ದರೆ ಒಂದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ನಾವು ಹೇಳಬಹುದು ಆದರೂ ಈ ಸಂದರ್ಭದಲ್ಲಿ ಎರಡೂ ನಿಷ್ಪನ್ನಗಳು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಪಠ್ಯದ ಅಂತ್ಯಕ್ಕೆ ಬರುತ್ತಿದ್ದೇವೆ ಈ ಡಿಫರೆನ್ಷಿಯಾಬಿಲಿಟಿ ಯ ತನಿಖೆಗಾಗಿ ನಾವು ಆಂಶಿಕ ನಿಷ್ಪನ್ನದ ನಿರಂತರತೆ ಮತ್ತು ಅಸ್ತಿತ್ವದ ಕಾರಣದಿಂದಾಗಿ ನಾವು ಅಗತ್ಯ ಷರತ್ತುಗಳನ್ನು ಬಳಸಬಹುದು ಎಂದು ನಾವು ಗಮನಿಸಿದ್ದೇವೆ ಅವುಗಳಲ್ಲಿ ಒಂದನ್ನು ಉಲ್ಲಂಘಿಸಿದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ನಾವು ಸಾಬೀತುಪಡಿಸಬಹುದು ಅಥವಾ ಪರ್ಯಾಪ್ತ ಷರತ್ತುಗಳನ್ನು ಬಳಸಿಕೊಂಡು ನಾವು ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಚರ್ಚಿಸಬಹುದು ಆದ್ದರಿಂದ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಗೆ ಆಂಶಿಕ ದರ್ಜೆಯ ನಿಷ್ಪನ್ನಗಳ ನಿರಂತರತೆಯು ಸಾಕಾಗುತ್ತದೆ ಅಂತಿಮ ಪರಿಶೀಲನೆಯು ಉತ್ಪನ್ನದಲ್ಲಿ ಅಗತ್ಯ ಷರತ್ತುಗಳನ್ನು ಪೂರೈಸಲಾಗಿದೆ ಎಂದು ನಾವು ಗಮನಿಸಿದ್ದೇವೆ ಮತ್ತು ನಾವು ಪರ್ಯಾಪ್ತ ಷರತ್ತುಗಳನ್ನು ಪೂರೈಸುತ್ತಿಲ್ಲ ಉದಾಹರಣೆಗೆ ಆಂಶಿಕ ನಿಷ್ಪನ್ನಗಳು ನಿರಂತರವಾಗಿಲ್ಲ ಆ ಸಂದರ್ಭದಲ್ಲಿ ಒಬ್ಬರು ಬಳಸಬಹುದಾದ ಅಂತಿಮ ಪರಿಶೀಲನೆಗಾಗಿ ನಾವು ಹೋಗಬೇಕಾಗುತ್ತದೆ ಮಿತಿ ಪರೀಕ್ಷೆ ಈ ಮಿತಿಯು 0 ಅಥವಾ ಇದು 0 ಗೆ ಸಮನಾಗಿರುವುದಿಲ್ಲ ಎಂದು ಸಾಬೀತುಪಡಿಸಲು ಸುಲಭವಾಗಿದೆ ಅಥವಾ ನಾವು ಈ ಸಂದರ್ಭದಲ್ಲಿ ಡಿಫರೆನ್ಷಿಯಾಬಿಲಿಟಿ ಯ ವ್ಯಾಖ್ಯಾನವನ್ನು ನೇರವಾಗಿ ಬಳಸಬಹುದು ಇವುಗಳು ಉಪನ್ಯಾಸಗಳನ್ನು ತಯಾರಿಸಲು ಬಳಸಲಾದ ಉಲ್ಲೇಖಗಳಾಗಿವೆ